ಇಂದಿನ ತರಗತಿಯಲ್ಲಿ ಸ್ಟಾರ್ ಡೆಲ್ಟಾ ರೂಪಾಂತರದ ವಿದ್ಯುತ್ ಸರ್ಕ್ಯೂಟ್ ಅನ್ನು ಪರಿಹರಿಸಲು ಒಂದು ಪ್ರಮುಖ ತಂತ್ರದ ಬಗ್ಗೆ ಚರ್ಚಿಸುತ್ತೇವೆ ಮತ್ತು ನಂತರ ಗಣಿತ ವಿಶ್ಲೇಷಣೆಗೆ ಮುಂದುವರಿಯುತ್ತೇವೆ ಈಗ ನೋಡೋಣ ಸ್ಟಾರ್ ಡೆಲ್ಟಾ ರೂಪಾಂತರದ ಅರ್ಥವೇನು ಸಾಮಾನ್ಯವಾಗಿ ಸರ್ಕ್ಯೂಟ್ ಅಷ್ಟು ಸುಲಭವಲ್ಲ ಎಂದು ನೀವು ನೋಡಿರಬಹುದು ಅಲ್ಲಿ ಪ್ರತಿರೋಧಕಗಳು ಅಥವಾ ಪ್ರಚೋದಕಗಳು ಅಥವಾ ಕೆಪಾಸಿಟರ್ಗಳನ್ನು ಸರಣಿಯಲ್ಲಿ ಅಥವಾ ಸಮಾನಾಂತರವಾಗಿ ಮಾತ್ರ ಹೊಂದಿದ್ದೀರಿ ಆದರೆ ಇದು ಸರಣಿಯ ಸಂಯೋಜನೆ ಸಮಾನಾಂತರವಾಗಿದೆ ಮತ್ತು ಕೆಲವೊಮ್ಮೆ ಇದು ವಿಭಿನ್ನ ಆಕಾರವನ್ನು ಹೊಂದಿರುತ್ತದೆ ಸರ್ಕ್ಯೂಟ್ ಅನ್ನು ಸೇತುವೆ ಸರ್ಕ್ಯೂಟ್ ಎಂದು ನೋಡಿದರೆ ಈ ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿ ಪ್ರತಿರೋಧಗಳನ್ನು ಸೇತುವೆಯ ರೀತಿಯಲ್ಲಿ ಸಂಪರ್ಕಿಸಲಾಗಿದೆ ಆದ್ದರಿಂದ ಇದು ಸರಣಿ ಅಥವಾ ಸಮಾನಾಂತರವಲ್ಲ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಈ ಸಂದರ್ಭಗಳಲ್ಲಿ ನೆಟ್ವರ್ಕ್ಗಳ 3 ಟರ್ಮಿನಲ್ ಸಮಾನಗಳನ್ನು ಬಳಸಿಕೊಂಡು ಸರ್ಕ್ಯೂಟ್ಗಳ ಸರಳೀಕರಣವನ್ನು ಮಾಡಬಹುದು 3 ಟರ್ಮಿನಲ್ ಸಮಾನಗಳಿಂದ ಏನು ಹೇಳುತ್ತೀರಿ ಮೂಲತಃ Y ಅಥವಾ t ಅಥವಾ ಡೆಲ್ಟಾ ರೂಪದಲ್ಲಿ ಇರುವ ಸರ್ಕ್ಯೂಟ್ಗಳು ಅಥವಾ ಪರ್ಯಾಯವಾಗಿ ಪೈ ನೆಟ್ವರ್ಕ್ಗಳನ್ನು ಸಾಮಾನ್ಯವಾಗಿ 3 ಟರ್ಮಿನಲ್ ನೆಟ್ವರ್ಕ್ಗಳಾಗಿ ಪರಿಗಣಿಸಲಾಗುತ್ತದೆ ಈಗ ಈ ನಿರ್ದಿಷ್ಟ ಚಿತ್ರವನ್ನು ನೋಡಿದರೆ ಇದು Y ಅಥವಾ ಇದು ಸ್ಟಾರ್ ಸರ್ಕ್ಯೂಟ್ ಆಗಿದ್ದು ಅಲ್ಲಿ ಪ್ರತಿರೋಧಗಳು ಸ್ಟಾರ್ ರೂಪದಲ್ಲಿ ಸಂಪರ್ಕಗೊಂಡಿರುವುದನ್ನು ನೋಡುತ್ತೀರಿ ಅದೇ ಸಮಯದಲ್ಲಿ ಅದನ್ನು ಸ್ವಲ್ಪ ವಿಸ್ತರಿಸಿದರೆ ಅದು T ನೆಟ್ವರ್ಕ್ ಆಗುತ್ತದೆ ಆದ್ದರಿಂದ ಮೂಲಭೂತವಾಗಿ ಸ್ಟಾರ್ ಅಥವಾ T ಒಂದೇ ರೀತಿಯ ಸರ್ಕ್ಯೂಟ್ಗಳಾಗಿವೆ ಅಂತೆಯೇ ಡೆಲ್ಟಾ ಎಂಬ ಈ ನಿರ್ದಿಷ್ಟ ಚಿತ್ರವನ್ನು ನೋಡಿದರೆ ಅವುಗಳ ಪ್ರತಿರೋಧಗಳು ತ್ರಿಕೋನ ಸ್ವರೂಪದಲ್ಲಿ ಸಂಪರ್ಕ ಹೊಂದಿವೆ ಇದನ್ನು ವಿಸ್ತರಿಸಿದರೆ ಅಥವಾ ಸ್ವಲ್ಪ ತಿರುಚಿದರೆ ನೀವು ಡೆಲ್ಟಾವನ್ನು ಪೈ ಸ್ವರೂಪಕ್ಕೆ ಪರಿವರ್ತಿಸಬಹುದು ಆದ್ದರಿಂದ ಮೂಲಭೂತವಾಗಿ ಡೆಲ್ಟಾ ಮತ್ತು ಪೈ ಎರಡೂ ಒಂದೇ ಆಗಿದೆ ವಿಷಯವೆಂದರೆ ಅವುಗಳ ಅಂಶಗಳ ದೃಷ್ಟಿಕೋನದಲ್ಲಿ ಬದಲಾವಣೆ ಇರುತ್ತದೆ ಈಗ ಈ ಎಲ್ಲಾ ಸರ್ಕ್ಯೂಟ್ಗಳಲ್ಲಿ ಈ ಸಂದರ್ಭದಲ್ಲಿ 1 2 3 4 ನಂತಹ ಟರ್ಮಿನಲ್ಗಳನ್ನು ರಚಿಸಬಹುದು ಅದೇ ರೀತಿ T ಗಾಗಿ ನೀವು 1 2 3 4 ನಂತಹ ಟರ್ಮಿನಲ್ಗಳ ಹೆಸರುಗಳನ್ನು ಡೆಲ್ಟಾ ಮತ್ತು ಪೈಗೆ ಸಹ ಬರೆಯಬಹುದು ಈಗ ಈ ಸರ್ಕ್ಯೂಟ್ಗಳು ಅವುಗಳನ್ನು ದೊಡ್ಡ ನೆಟ್ವರ್ಕ್ನ ಭಾಗವಾಗಿ ನೋಡಬಹುದು ಅಥವಾ ಅವುಗಳು ಸರ್ಕ್ಯೂಟ್ ಆಗಿರಬಹುದು ಈಗ ಅದನ್ನು ಹೇಗೆ ಪರಿಹರಿಸುವುದು ಎಂಬುದು ಪ್ರಶ್ನೆ ಈಗ ಡೆಲ್ಟಾವನ್ನು ಸ್ಟಾರ್ಗೆ ಪರಿವರ್ತಿಸಿದರೆ ಕೆಲವೊಮ್ಮೆ ಡೆಲ್ಟಾಕ್ಕಿಂತ ಸ್ಟಾರ್ನಲ್ಲಿ ಕೆಲಸ ಮಾಡುವುದು ಹೆಚ್ಚು ಅನುಕೂಲಕರವಾಗಿದೆ ಮತ್ತು ಡೆಲ್ಟಾ ಸಂರಚನೆಯನ್ನು ಒಳಗೊಂಡಿರುವ ಸರ್ಕ್ಯೂಟ್ ಅನ್ನು ಪರಿಹರಿಸಬಹುದು ಇದರರ್ಥ ಡೆಲ್ಟಾ ರಚನೆಯಲ್ಲಿ ಒಂದು ನಿರ್ದಿಷ್ಟ ವಿಭಾಗವನ್ನು ಹೊಂದಿರುವ ಸರ್ಕ್ಯೂಟ್ ಮತ್ತು ಅದನ್ನು ಪರಿಹರಿಸಲು ಕಷ್ಟ ಆ ಡೆಲ್ಟಾ ರಚನೆಯನ್ನು ಸಮಾನ ಸ್ಟಾರ್ ಆಗಿ ಪರಿವರ್ತಿಸಬಹುದು ಮತ್ತು ನಂತರ ಉತ್ತರಗಳನ್ನು ಪಡೆಯಲು ಹೆಚ್ಚು ಅನುಕೂಲಕರವಾದ ಸರ್ಕ್ಯೂಟ್ ಅನ್ನು ಪರಿಹರಿಸಬಹುದು ಈಗ ನೀವು ಏನು ಮಾಡಬೇಕು ಅಸ್ತಿತ್ವದಲ್ಲಿರುವ ಡೆಲ್ಟಾ ನೆಟ್ವರ್ಕ್ನಲ್ಲಿ ಸ್ಟಾರ್ ನೆಟ್ವರ್ಕ್ ಅನ್ನು ಅತಿರೇಕಗೊಳಿಸಬೇಕು ಮತ್ತು ಸ್ಟಾರ್ ನೆಟ್ವರ್ಕ್ನಲ್ಲಿ ಸಮಾನ ಪ್ರತಿರೋಧಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ಏನು ಮಾಡುತ್ತೀರಿ ಆ ಸ್ಟಾರ್ ಅನ್ನು ಡೆಲ್ಟಾದಲ್ಲಿ ಇಡುತ್ತೀರಿ ಮತ್ತು ಈ ಟರ್ಮಿನಲ್ಗಳ ಮೂಲಕ ನೋಡುವ ಸಮಾನ ಪ್ರತಿರೋಧಗಳನ್ನು ಹೋಲಿಸುತ್ತೀರಿ ಮತ್ತು ನೀವು ಅವುಗಳನ್ನು ಸಮೀಕರಿಸಬೇಕು ಮತ್ತು ಸಿಸ್ಟಮ್ಗೆ ಸಮಾನ ಸ್ಟಾರ್ ಅಥವಾ ಸಮಾನ ಡೆಲ್ಟಾ ಸರ್ಕ್ಯೂಟ್ನ ಮೌಲ್ಯಗಳನ್ನು ಪಡೆಯುತ್ತೀರಿ ಮೊದಲು ಡೆಲ್ಟಾವನ್ನು ನಕ್ಷತ್ರವಾಗಿ ಪರಿವರ್ತಿಸಲು ಪ್ರಯತ್ನಿಸಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಏನು ಮಾಡಲಿದ್ದೇವೆ ಡೆಲ್ಟಾ ಮತ್ತು ಸ್ಟಾರ್ಗಾಗಿ ಈ 2 ಟರ್ಮಿನಲ್ಗಳ ಮೂಲಕ ನೋಡುವ ಸಮಾನ ಪ್ರತಿರೋಧಗಳ ಮೌಲ್ಯವನ್ನು ಕಂಡುಹಿಡಿಯಲಿದ್ದೇವೆ ಈಗ ಸ್ಟಾರ್ ಅನ್ನು ನೋಡಿದರೆ ಸಮಾನ ಪ್ರತಿರೋಧ ಈ ನಿರ್ದಿಷ್ಟ ಟರ್ಮಿನಲ್ ಮೂಲಕ ಕಂಡುಬರುವ ಸಮಾನ ಪ್ರತಿರೋಧವು R1R3 ಆಗಿರುತ್ತದೆ ಮತ್ತು ಡೆಲ್ಟಾ ಸರ್ಕ್ಯೂಟ್ಗೆ ಹೋದರೆ ಸಮಾನ ಪ್ರತಿರೋಧವು Rb ಆಗಿರುತ್ತದೆ ಮತ್ತು Rb ಯು RaRcಗೆ ಸಮಾನಾಂತರವಾಗಿರುತ್ತದೆ ಅದಕ್ಕಾಗಿಯೇ R12 ಫಾರ್ ಡೆಲ್ಟಾ Ra ಪ್ಲಸ್ Rcಗೆ ಸಮಾನಾಂತರವಾಗಿ Rb ಆಗಿರುತ್ತದೆ ಮತ್ತು R12 ಸ್ಟಾರ್ ಕೇವಲ R1 ಪ್ಲಸ್ R3 ಆಗಿರುತ್ತದೆ ಈಗ ಡೆಲ್ಟಾವನ್ನು ಸ್ಟಾರ್ ಆಗಿ ಪರಿವರ್ತಿಸುವ ಷರತ್ತು ಎಂದರೆ ಎರಡೂ ಟರ್ಮಿನಲ್ಗಳ ಮೂಲಕ ಕಂಡುಬರುವ ಸಮಾನ ಪ್ರತಿರೋಧಗಳ ಮೌಲ್ಯವು ಒಂದೇ ಆಗಿರಬೇಕು ಆದ್ದರಿಂದ ಇದರರ್ಥ ನೀವು ಡೆಲ್ಟಾಕ್ಕಾಗಿ R12ಫಾರ್ ಸ್ಟಾರ್ ಅನ್ನು R12 ಗೆ ಸಮನಾಗಿರಬೇಕು ಈಗ ನೀವು R12 ಸ್ಟಾರ್ ಮೌಲ್ಯಗಳನ್ನು ಹಾಕಿದರೆ ನಮಗೆ R1R3 ಸಿಕ್ಕಿದೆ ಮತ್ತು R12 ಡೆಲ್ಟಾಕ್ಕೆ ಅದು Ra ಪ್ಲಸ್ Rcಗೆ ಸಮಾನಾಂತರವಾಗಿ Rb ಆಗಿತ್ತು ಆದ್ದರಿಂದ ಸರಳೀಕರಿಸಿದರೆ ಅದು ಆಗುತ್ತದೆ RbRaRcRaRbRc ಅಂತೆಯೇR13 ಗಾಗಿ R13R1R2RcRaRbRaRbRc R34R2R3RaRbRcRaRbRc ಈಗ ನೀವು R12 ನಿಂದ R32ಸಮೀಕರಣವನ್ನು ಕಳೆದರೆ R1 R2RcRb RaRaRbRc ಆದರೆ R1R2RcRaRbRaRbRc ಮತ್ತು ಈಗ ಲೆಕ್ಕ ಹಾಕಿದ ಮುಂದಿನದುR1 R2 ಈಗ ಎರಡನ್ನೂ ಸೇರಿಸಿದರೆ ನೀವು ಪಡೆಯುತ್ತೀರಿ 2R12RbRcRaRbRc ಈಗ 2RbRc ಅನ್ನು ಪಡೆಯುತ್ತೀರಿ ಆದ್ದರಿಂದ 2 ಎರಡೂ ಬದಿಗಳಿಂದ ರದ್ದುಗೊಳ್ಳುತ್ತದೆ ಅಂತಿಮವಾಗಿ ನೀವು ಪಡೆಯುತ್ತೀರಿ R1RbRcRaRbRc ಅಂತೆಯೇ R2RcRaRaRbRc R3RaRbRaRbRc ಈಗ ಮುಖ್ಯ ವಿಷಯವೆಂದರೆ ನೀವು ಮೇಲಿನ ಸಮೀಕರಣಗಳನ್ನು ನೆನಪಿಟ್ಟುಕೊಳ್ಳಬೇಕಾಗಿಲ್ಲ ಏಕೆಂದರೆ ನೀವು ಸರಳ ಪರಿವರ್ತನೆ ನಿಯಮವನ್ನು ಅನುಸರಿಸಿದರೆ ನೀವು ಸುಲಭವಾಗಿ R1 R2 ಮತ್ತು R3 ಮೌಲ್ಯದ ಮೌಲ್ಯವನ್ನು ಪಡೆಯಬಹುದು ನಿಯಮ ಏನು ಈಗ R ನಲ್ಲಿನ ಪ್ರತಿ ರೆಸಿಸ್ಟರ್ನಲ್ಲಿ ಅದು ಸ್ಟಾರ್ ಸಂಪರ್ಕಿತ ನೆಟ್ವರ್ಕ್ ಆಗಿದೆ ಪ್ರತಿ ರೆಸಿಸ್ಟರ್ 2 ಪಕ್ಕದ ಡೆಲ್ಟಾ ಶಾಖೆಗಳಲ್ಲಿ ಪ್ರತಿರೋಧಕಗಳ ಉತ್ಪನ್ನವಾಗಿದೆ ಇದನ್ನು 3 ಸ್ಟಾರ್ ರೆಸಿಸ್ಟರ್ಗಳ ಮೊತ್ತದಿಂದ ಭಾಗಿಸಲಾಗಿದೆ ಅದರ ಅರ್ಥವೇನು ಇದರರ್ಥ ನೀವು ಸ್ಟಾರ್ನ್ನು ಡೆಲ್ಟಾ ಒಳಗೆ ಇಟ್ಟರೆ ಈ ರೀತಿಯ ಸರ್ಕ್ಯೂಟ್ ಸಿಗುತ್ತದೆ ಅಲ್ಲಿ Rb Ra Rc ಡೆಲ್ಟಾ ಶಾಖೆಗಳು ಮತ್ತು R1 R2 R3 ಸ್ಟಾರ್ ಶಾಖೆಗಳಾಗಿವೆ ಆದ್ದರಿಂದ ಡೆಲ್ಟಾ ಶಾಖೆಗಳ ವಿಷಯದಲ್ಲಿ R1 ಮೌಲ್ಯವನ್ನು ಕಂಡುಹಿಡಿಯಲು ಬಯಸಿದರೆ ನೀವು ಏನು ಮಾಡುತ್ತೀರಿ R1 ಪಕ್ಕದಲ್ಲಿರುವ ಡೆಲ್ಟಾ ಶಾಖೆಗಳು ಯಾವುವು ಎಂಬುದನ್ನು ಸರಳವಾಗಿ ನೋಡಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಅದು Rb ಮತ್ತು Rc ಆಗಿದೆ ಆದ್ದರಿಂದ R1 ಗೆ ಮೌಲ್ಯವು RbRc ಆಗಿರುತ್ತದೆ ಅದು ಪಕ್ಕದ 2 ಶಾಖೆಗಳ ಗುಣಾಕಾರವನ್ನು RaRbRc ನಿಂದ ಭಾಗಿಸಲಾಗಿದೆ ಅಂತೆಯೇ R2 ಗಾಗಿ ನೀವು R2 ಅಡ್ಡಲಾಗಿರುವ ಪಕ್ಕದ ಶಾಖೆಗಳನ್ನು ನೋಡಿದರೆ ಅವು Rc ಮತ್ತು Ra ಹಾಗಾದರೆ ಏನು ಪಡೆಯುತ್ತೀರಿ R2 ನ ಮೌಲ್ಯವನ್ನು RcRa ಅನ್ನು RaRbRc ನಿಂದ ಭಾಗಿಸಲಾಗುತ್ತದೆ ಅದೇ ರೀತಿ R3 ಗೆ ಪಕ್ಕದ ಡೆಲ್ಟಾ ಶಾಖೆಗಳು RaRb ಆದ್ದರಿಂದ RaRb ಎನ್ನುವುದು ಎಣಿಕೆಯಲ್ಲಿ ಬರುವ ಮತ್ತು RaRbRc ಯಿಂದ ಭಾಗಿಸುವ ಪದವಾಗಿದೆ ಆದ್ದರಿಂದ ನೀವು ಈ ಸಮಾವೇಶವನ್ನು ಅನುಸರಿಸಿದರೆ R1 R2 ಮತ್ತು R3 ಗಾಗಿ ಸೂತ್ರಗಳನ್ನು ಹೇಗೆ ನೆನಪಿಟ್ಟುಕೊಳ್ಳುವುದು ಎಂಬುದರ ಬಗ್ಗೆ ಚಿಂತಿಸಬೇಕಾಗಿಲ್ಲ ಈಗ ಸ್ಟಾರ್ ಟು ಡೆಲ್ಟಾ ಪರಿವರ್ತನೆಯ ಬಗ್ಗೆ ಮಾತನಾಡೋಣ ಈಗ ಸ್ಟಾರ್ ನೆಟ್ವರ್ಕ್ ಅನ್ನು ಸಮಾನ ಡೆಲ್ಟಾ ನೆಟ್ವರ್ಕ್ ಆಗಿ ಪರಿವರ್ತಿಸುವ ಪರಿವರ್ತನೆ ಸೂತ್ರಗಳನ್ನು ಪಡೆಯಲು ನಾವು R1 R2 R3 ಮೌಲ್ಯವನ್ನು ಬಳಸುತ್ತೇವೆ ನಾವು ಅದನ್ನು ಲೆಕ್ಕ ಹಾಕುತ್ತೇವೆ ಈಗ ನೀವು ಆ ಮೌಲ್ಯಗಳನ್ನು ಬಳಸಿದರೆ ಮತ್ತು ಆ ಮೌಲ್ಯಗಳನ್ನು ನೀವು ಪಡೆಯುವ R1R2R2R3R1R3 ನಲ್ಲಿ ಇರಿಸಿದರೆ R1R2R2R3R1R3RaRbRcRaRbRcRaRbRc2RaRbRcRaRbRc ಇದು ಸರಳವಾಗಿದೆ ಈ ಮೌಲ್ಯವನ್ನು ಇರಿಸಿಕೊಂಡು ಮತ್ತು ಅದನ್ನು ಸರಳಗೊಳಿಸಿ ನೀವು ಈ ಅಭಿವ್ಯಕ್ತಿ ಪಡೆಯುತ್ತೀರಿ ಈಗ ನೀವು Ra ಗೆ ಸಮಾನ ಮೌಲ್ಯವನ್ನು ಕಂಡುಹಿಡಿಯಬೇಕು ಹಾಗಾದರೆ ನೀವು ಸಮೀಕರಣವನ್ನು R1 ಮೌಲ್ಯದಿಂದ ಭಾಗಿಸುತ್ತೀರಿ ಈಗ R1 ಮೌಲ್ಯ ಏನು R1RbRcRaRbRc ಈಗ ಈ ಸಂದರ್ಭದಲ್ಲಿ ಇದು ರದ್ದುಗೊಳ್ಳುತ್ತದೆ ಮತ್ತು ಇದು Rb Rcಯನ್ನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನಿಂದ ರದ್ದುಗೊಳಿಸುತ್ತದೆ ಮತ್ತು ಅಂತಿಮವಾಗಿ ನೀವು ಪಡೆಯುವುದು Ra ಆದ್ದರಿಂದ ಇದರರ್ಥ RaR1R2R2R3R1R3R1 RbR1R2R2R3R1R3R2 RcR1R2R2R3R1R3R3 ಈಗ ಇಲ್ಲಿ ಮತ್ತೆ ಮುಖ್ಯ ವಿಷಯವೆಂದರೆ ಮೇಲಿನ ಸಮೀಕರಣಗಳನ್ನು ನೆನಪಿಟ್ಟುಕೊಳ್ಳಬೇಕಾಗಿಲ್ಲ ನೀವು ಪರಿವರ್ತನೆ ನಿಯಮವನ್ನು ಅನುಸರಿಸಬೇಕು ಆ ಪರಿವರ್ತನೆ ನಿಯಮ ಏನು ಡೆಲ್ಟಾ ನೆಟ್ವರ್ಕ್ನಲ್ಲಿನ ಪ್ರತಿ ರೆಸಿಸ್ಟರ್ ಡೆಲ್ಟಾ ರೆಸಿಸ್ಟರ್ಗಳ ಎಲ್ಲಾ ಸಂಭವನೀಯ ಉತ್ಪನ್ನಗಳ ಮೊತ್ತವಾಗಿದ್ದು ಒಂದು ಸಮಯದಲ್ಲಿ 2 ರೆಸಿಸ್ಟರ್ ತೆಗೆದುಕೊಂಡು ಅದನ್ನು ವಿರುದ್ಧ ಸ್ಟಾರ್ ಪ್ರತಿರೋಧಕದಿಂದ ಭಾಗಿಸಲಾಗಿದೆ ಅಂದರೆ ನೀವು Ra ಮೌಲ್ಯವನ್ನು ಕಂಡುಹಿಡಿಯಲು ಹೊರಟಿದ್ದೀರಿ ಎಂದು ಭಾವಿಸೋಣ ಅಂಶದಲ್ಲಿ ಒಂದು ಸಮಯದಲ್ಲಿ ತೆಗೆದುಕೊಂಡ 2 ಪ್ರತಿರೋಧಕಗಳ ಸ್ಟಾರ್ ಪ್ರತಿರೋಧಕಗಳ ಎಲ್ಲಾ ಉತ್ಪನ್ನದ ಮೊತ್ತವಾಗಿದೆ ಅಂದರೆ ಅಂಶವು R1R2R2R3R1R3 ಆಗಿರುತ್ತದೆ ಡಿನಾಮಿನೇಟರ್ಲ್ಲಿ ಏನು ಬರುತ್ತದೆ ಡಿನಾಮಿನೇಟರ್ಲ್ಲಿ ಸ್ಟಾರ್ ಪ್ರತಿರೋಧಕಕ್ಕೆ ವಿರುದ್ಧವಾಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ವಿರುದ್ಧ ಸ್ಟಾರ್ ಪ್ರತಿರೋಧಕ ಯಾವುದು ವಿರುದ್ಧ ನಕ್ಷತ್ರ ಪ್ರತಿರೋಧಕವು R1 ಆಗಿದೆ ಆದ್ದರಿಂದ Ra ಗಾಗಿ ನೀವು R1R2R2R3R1R3 ಅನ್ನು R1 ರಿಂದ ಭಾಗಿಸಿ ಪಡೆಯುತ್ತೀರಿ ಮತ್ತು Ra ಗಾಗಿ ಇದನ್ನು ಪಡೆದುಕೊಂಡಿದ್ದೇವೆ ಸರಳವಾಗಿ Rb ಗೆ ಸಹ ಅಂಶವನ್ನು ಹೊಂದಿದ್ದೀರಿ ಅಂದರೆ R1R2R2R3R1R3 ಅನ್ನು ಭಾಗಿಸಿ ಈಗ Rb ಗೆ ಸ್ಟಾರ್ ನಲ್ಲಿ Rb ಗೆ ವಿರುದ್ಧವಾದ ಪ್ರತಿರೋಧಕ ಯಾವುದು ಅದು R2 ಆಗಿರುತ್ತದೆ ಆದ್ದರಿಂದ ಸರಳವಾಗಿ Rb ಮೌಲ್ಯವನ್ನು ಪಡೆಯುತ್ತೀರಿ ಅಂತೆಯೇ Rc ಗೆ ಇದು R1R2R2R3R1R3 ಅನ್ನು ಭಾಗಿಸುತ್ತದೆ Rc ಗೆ ವಿರುದ್ಧವಾದ ಮೌಲ್ಯವನ್ನು R3 ನೋಡಿ ಆದ್ದರಿಂದ ಈ ರೀತಿಯಲ್ಲಿ ಸ್ಟಾರ್ ಸಂಪರ್ಕಿತ ಅಂಶಗಳನ್ನು ಬಳಸಿಕೊಂಡು ಅನುಗುಣವಾದ ಡೆಲ್ಟಾ ಅಂಶಗಳ ಮೌಲ್ಯವನ್ನು ಸುಲಭವಾಗಿ ಲೆಕ್ಕ ಹಾಕಬಹುದು ಈಗ ಕಲ್ಪನೆಯನ್ನು ಸ್ಪಷ್ಟವಾಗಿ ಪಡೆಯಲು ಈ ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿ ಕರೆಂಟ್ I ನ ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸೋಣ ಈಗ ಅದಕ್ಕೂ ಮೊದಲು Rab ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಅದು ಟರ್ಮಿನಲ್ AB ಯಾದ್ಯಂತ ಸಮಾನ ಪ್ರತಿರೋಧವಾಗಿದೆ ಈಗ ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ನೋಡಿದರೆ ಅದು ಸಂಕೀರ್ಣವಾಗಿ ಕಾಣುತ್ತದೆ ಆದರೆ ಈಗ ಚರ್ಚಿಸಿದ ಸ್ಟಾರ್ ಡೆಲ್ಟಾ ರೂಪಾಂತರ ತಂತ್ರವನ್ನು ಅನುಸರಿಸಿದರೆ ನೀವು ವಿಶ್ಲೇಷಿಸಲು ಇದು ತುಂಬಾ ಸುಲಭವಾಗುತ್ತದೆ ಈಗ ಸರ್ಕ್ಯೂಟ್ ಅನ್ನು ನೋಡಿದರೆ 2 ಸ್ಟಾರ್ ನೆಟ್ವರ್ಕ್ಗಳು ಮತ್ತು 3 ಡೆಲ್ಟಾ ನೆಟ್ವರ್ಕ್ಗಳಿವೆ ಈ ಅಂಶವನ್ನು ನೋಡಿದರೆ ಅದು ಒಂದು ಉಪ ನೆಟ್ವರ್ಕ್ ಅನ್ನು ರಚಿಸುತ್ತದೆ ಅಂತೆಯೇಈ ಅಂಶವು ನೆಟ್ವರ್ಕ್ನ ಮತ್ತೊಂದು ಸ್ಟಾರ್ ಉಪವಿಭಾಗವನ್ನು ರಚಿಸುತ್ತದೆ ಅಂತೆಯೇ ನೀವು ಈ 2 ಮತ್ತು ಈ ನಿರ್ದಿಷ್ಟ ಅಂಶವನ್ನು ನೋಡಿದರೆ ಅದು ಪೈ ನಂತಿದೆ ಅಂದರೆ ಇದು ಮತ್ತೆ ಡೆಲ್ಟಾ ಸಂಪರ್ಕಿತ ವಿಭಾಗವಾಗಿದೆ ಮತ್ತು ಅದೇ ರೀತಿ ಇದು ಡೆಲ್ಟಾ ಸಂಪರ್ಕಿತ ವಿಭಾಗವಾಗಿದೆ ಮೂರನೆಯದು ಇದು ಮತ್ತೆ ನೆಟ್ವರ್ಕ್ನ ಡೆಲ್ಟಾ ಸಂಪರ್ಕಿತ ಉಪವಿಭಾಗವಾಗಿದೆ ಆದ್ದರಿಂದ ನಮ್ಮಲ್ಲಿ 3 ಡೆಲ್ಟಾ ಉಪ ನೆಟ್ವರ್ಕ್ಗಳು ಮತ್ತು 2 ಸ್ಟಾರ್ ಉಪ ನೆಟ್ವರ್ಕ್ಗಳಿವೆ ಎಂದು ಅರ್ಥ ಈಗ ಅದನ್ನು ಸರಳೀಕರಿಸಲು ಇವುಗಳಲ್ಲಿ 1 ಅನ್ನು ಮಾರ್ಪಡಿವುದರಿಂದ ಸರಳೀಕರಿಸಬಹುದು ಈಗ 5 10 ಮತ್ತು 20 ಓಮ್ ರೆಸಿಸ್ಟರ್ಗಳನ್ನು ಒಳಗೊಂಡಿರುವ ಸ್ಟಾರ್ ನೆಟ್ವರ್ಕ್ ಅನ್ನು ಪರಿವರ್ತಿಸೋಣ ಆದ್ದರಿಂದ 5 10 ಮತ್ತು 20 ಆದ್ದರಿಂದ ಇವು 3 ಪ್ರತಿರೋಧಗಳಾಗಿವೆ ಅವುಗಳಿಗೆ ಮೌಲ್ಯವಾಗಿ ಇಡೋಣ ಇದು R1 ಅಂದರೆ 10 ಓಮ್ R2 20 ಓಮ್ ಮತ್ತು R3 5 ಓಮ್ ಆಗಿದೆ ಆದ್ದರಿಂದ ನೀವು ಸಮಾನ ಡೆಲ್ಟಾವನ್ನು ರಚಿಸಬೇಕಾದರೆ ಇಲ್ಲಿ ಒಂದು ವಿಭಾಗವಿದೆ ಇಲ್ಲಿ ಒಂದು ವಿಭಾಗ ಮತ್ತು ಮೂರನೇ ವಿಭಾಗವು ಇಲ್ಲಿಗೆ ಬರುತ್ತದೆ ಹಾಗಾದರೆ ಇದರ ಮೌಲ್ಯ ಏನು ನಾವು ಡೆಲ್ಟಾ ಅಂಶಕ್ಕಾಗಿ ಮೌಲ್ಯದ ಮೌಲ್ಯವನ್ನು ಲೆಕ್ಕ ಹಾಕಿದ್ದೇವೆ ಇದು 2 ಅಂಶಗಳ ಉತ್ಪನ್ನದ ಮೊತ್ತವಾಗಿರುತ್ತದೆ ನಕ್ಷತ್ರದಲ್ಲಿನ 2 ಅಂಶಗಳ ಎಲ್ಲಾ ಸಂಭಾವ್ಯ ಉತ್ಪನ್ನಗಳು ಆದ್ದರಿಂದ ಇಲ್ಲಿ ಮೊದಲ ಅಂಶ ಯಾವುದು 5 ರಿಂದ 10 ಪ್ಲಸ್ 10 ರಿಂದ 20 ಪ್ಲಸ್ 20 ರಿಂದ 5 ಅನ್ನು ನಾವು ಡಿನಾಮಿನೇಟರ್ನಲ್ಲಿ ಬರೆಯುವುದರಿಂದ ಭಾಗಿಸಿ ನಾವು ವಿರುದ್ಧ ಸ್ಟಾರ್ ಅಂಶವನ್ನು ಬರೆಯುತ್ತೇವೆ ಹಾಗಾದರೆ ಈ ಸಂದರ್ಭದಲ್ಲಿ ಏನಾಗುತ್ತದೆ ಎದುರು ನಕ್ಷತ್ರ ಅಂಶ 20 ಈ ನಿರ್ದಿಷ್ಟ ವಿಭಾಗಕ್ಕೆ ವಿರುದ್ಧ ಸ್ಟಾರ್ ಅಂಶವು 20 ಓಮ್ ಆಗಿದೆ ಆದ್ದರಿಂದ ಈ ಅಂಶದ ಮೌಲ್ಯ ಏನು ನೀವು ಸರಳೀಕರಿಸಿದರೆ ಇದು 350 ಅನ್ನು 20 ರಿಂದ ಭಾಗಿಸಿದಾಗ 17 5 ಹೊರತುಪಡಿಸಿ ಏನೂ ಆಗುವುದಿಲ್ಲ ಆದ್ದರಿಂದ ಇದರ ಮೌಲ್ಯವು 17 5 ಆಗಿರುತ್ತದೆ ಅಂತೆಯೇ ಈ ವಿಭಾಗಕ್ಕೂ ಲೆಕ್ಕ ಹಾಕಬಹುದು ಮತ್ತು ಇದು ಯಾವಾಗಲೂ ಒಂದೇ ಆಗಿರುತ್ತದೆ ಅದನ್ನು 5 ಓಮ್ನಿಂದ ಸರಳವಾಗಿ ಭಾಗಿಸಬೇಕು ನೀವು 350 ಅನ್ನು 5 ಓಮ್ನಿಂದ ಭಾಗಿಸಬೇಕು ಆದ್ದರಿಂದ ಈ ವಿಭಾಗದ ಮೌಲ್ಯವು 70 ಆಗಿರುತ್ತದೆ ಮತ್ತು ಇದಕ್ಕಾಗಿ ನೀವು 350 ಅನ್ನು 10 ಓಮ್ನ ವಿರುದ್ಧ ಅಂಶದಿಂದ ಸರಳವಾಗಿ ಭಾಗಿಸಬೇಕು ಆದ್ದರಿಂದ ನೀವು 35 ಅನ್ನು ಪಡೆಯುತ್ತೀರಿ ಆದ್ದರಿಂದಈಗ ಏನು ಪಡೆದುಕೊಂಡಿದ್ದೀರಿ ಈ 3 ಮೌಲ್ಯಗಳನ್ನು ಪಡೆದುಕೊಂಡಿದ್ದನ್ನು ಇದೀಗ ನಾವು ಲೆಕ್ಕ ಹಾಕಿದ್ದೇವೆ ಈಗ ನೀವು ನೆಟ್ವರ್ಕ್ನ ಈ ನಿರ್ದಿಷ್ಟ ಉಪವಿಭಾಗವನ್ನು ನೋಡಿದರೆ ಈ 2 ಸಮಾನಾಂತರವಾಗಿರುವುದನ್ನು ನೋಡಬಹುದು ಈ 2 ಮತ್ತೆ ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಎಲ್ಲಾ ಸಮಾನಾಂತರ ಅಂಶಗಳನ್ನು ಸಂಯೋಜಿಸಿದರೆ ಏನು ಪಡೆಯುತ್ತೀರಿ ಈ 2 ಅಂಶಗಳಿಗೆ ಸಮನಾಗಿ ನೀವು ತೆಗೆದುಕೊಂಡರೆ ನಿಮಗೆ 7 ಈ 2 ಅಂಶಗಳಿಗೆ ಸಮನಾಗಿ ನೀವು ತೆಗೆದುಕೊಂಡರೆ ನೀವು 10 5 ಓಮ್ ಪಡೆಯುತ್ತೀರಿ ಮತ್ತು ಮತ್ತೆ ಈ 2 ಅಂಶಗಳಿಗೆ ಸಮನಾಗಿ ತೆಗೆದುಕೊಂಡರೆ ನಿಮಗೆ 21 ಓಮ್ ಸಿಗುತ್ತದೆ ಈಗ ಇದು ತುಂಬಾ ಸರಳವಾದ ಸರ್ಕ್ಯೂಟ್ ಆಗಿದ್ದು A ಮತ್ತು B ಟರ್ಮಿನಲ್ನಾದ್ಯಂತ ಸಮಾನ ಪ್ರತಿರೋಧದ ಲೆಕ್ಕಾಚಾರಕ್ಕೆ ಪರಿಗಣಿಸಬಹುದು ಹಾಗಾದರೆ ನೀವು ಏನು ಪಡೆಯುತ್ತೀರಿ Rab ಎಂಬುದು 9 632 ಓಮ್ ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಈ 2 ಸರಣಿಯಲ್ಲಿವೆ ಮತ್ತು ಅವುಗಳ ಸಂಕಲನವು 21 ಓಮ್ಗೆ ಸಮಾನಾಂತರವಾಗಿರುತ್ತದೆ ಆದ್ದರಿಂದ ನೀವು Rab ಮೌಲ್ಯವನ್ನು ಸರಳವಾಗಿ ಪಡೆಯುತ್ತೀರಿ ಮತ್ತು ಈಗ ಕರೆಂಟ್ ಏನು ಕರೆಂಟ್ನಿಂದ ಕೇವಲ ಪ್ರತಿರೋಧಕವನ್ನು ವಿಭಜಿಸಬೇಕು ಈಗ ಲೆಕ್ಕ ಹಾಕಿದ ಸಮಾನ ಪ್ರತಿರೋಧದಿಂದ ವೋಲ್ಟೇಜ್ ಸಿಗುತ್ತದೆ ಆದ್ದರಿಂದ ವೋಲ್ಟೇಜ್ 120 ವೋಲ್ಟ್ ಆಗಿದೆ ನೀವು 9 632 ರಿಂದ ಭಾಗಿಸಿದರೆ ನೀವು ಕರೆಂಟ್ ಅನ್ನು 12 458 ಆಂಪಿಯರ್ ಆಗಿ ಪಡೆಯುತ್ತೀರಿ ಈಗ ಜಾಲರಿ ವಿಶ್ಲೇಷಣೆಯ ಬಗ್ಗೆ ಮಾತನಾಡೋಣ ನಮ್ಮ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ಇದು ಒಂದು ಪ್ರಮುಖ ಅಂಶವಾಗಿದೆ ಏಕೆಂದರೆ ಇದು ಜಾಲರಿ ಕರೆಂಟ್ಗಳನ್ನು ಬಳಸಿಕೊಂಡು ಸರ್ಕ್ಯೂಟ್ಗಳನ್ನು ವಿಶ್ಲೇಷಿಸಲು ಮತ್ತೊಂದು ಸಾಮಾನ್ಯ ವಿಧಾನವನ್ನು ಒದಗಿಸುತ್ತದೆ ಜಾಲರಿ ಕರೆಂಟ್ಗಳು ಅಥವಾ ನೀವು ಲೂಪ್ ಕರೆಂಟ್ ಅನ್ನು ಸರ್ಕ್ಯೂಟ್ ವೇರಿಯಬಲ್ ಎಂದು ಹೇಳಬಹುದು ಆದ್ದರಿಂದ ಈ ಚಿತ್ರದಲ್ಲಿ ನೋಡಿದರೆ ಈ ಕರೆಂಟ್ಗಳಾದ I1 ಮತ್ತು I2 ಅನ್ನು ಜಾಲರಿ ಕರೆಂಟ್ಗಳು ಎಂದು ಕರೆಯಲಾಗುತ್ತದೆ ಮತ್ತು ಇದು ಶಾಖೆಯ ಕರೆಂಟ್ಕ್ಕಿಂತ ಭಿನ್ನವಾಗಿದೆ ಏಕೆಂದರೆ ಸರ್ಕ್ಯೂಟ್ ಮತ್ತು ಲೂಪ್ನ ಒಂದು ನಿರ್ದಿಷ್ಟ ಶಾಖೆಯಲ್ಲಿ ಶಾಖೆಯ ಕರೆಂಟ್ ಒಂದು ನಿರ್ದಿಷ್ಟ ಲೂಪ್ ಮೂಲಕ ಹರಿಯುವ ಒಂದೇ ಕರೆಂಟ್ ಆಗಿರುತ್ತದೆ ಅದನ್ನು ನಾವು ನಿರ್ದಿಷ್ಟ ಸಂದರ್ಭದಲ್ಲಿ ನೋಡಿದ್ದೇವೆ ಜಾಲರಿ ವಿಶ್ಲೇಷಣೆಯನ್ನು ಲೂಪ್ ವಿಶ್ಲೇಷಣೆ ಎಂದೂ ಕರೆಯಲಾಗುತ್ತದೆ ಅಥವಾ ನೀವು ಜಾಲರಿ ಕರೆಂಟ್ ವಿಧಾನವನ್ನು ಹೇಳಬಹುದು ಈಗ ಇಲ್ಲಿ ಸರ್ಕ್ಯೂಟ್ ವೇರಿಯೇಬಲ್ ಆಗಿ ಎಲಿಮೆಂಟ್ ಕರೆಂಟ್ ಬದಲಿಗೆ ನಾವು ಮೆಶ್ ಕರೆಂಟ್ ಅನ್ನು ಸರ್ಕ್ಯೂಟ್ ವೇರಿಯಬಲ್ ಆಗಿ ಬಳಸುತ್ತೇವೆ ಏಕೆಂದರೆ ಅದು ತುಂಬಾ ಅನುಕೂಲಕರವಾಗಿದೆ ಮತ್ತು ಇದು ಏಕಕಾಲದಲ್ಲಿ ಪರಿಹರಿಸಬೇಕಾದ ಸಮೀಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ ಈ ಸಂದರ್ಭದಲ್ಲಿ ನೀವು ನೋಡಿದರೆ ಜಾಲರಿ ಕರೆಂಟ್ ಗೆ ಸಂಬಂಧಿಸಿದ ಕೇವಲ 2 ವೇರಿಯೇಬಲ್ಗಳಿವೆ ಆದರೆ ನೀವು ಶಾಖೆಯ ವೇರಿಯೇಬಲ್ ಅನ್ನು ತೆಗೆದುಕೊಂಡರೆ ನೀವು R1 ಗಾಗಿ ಶಾಖೆ ಕರೆಂಟ್ 1 ಅನ್ನು ಹೊಂದಿರುತ್ತೀರಿ ಅಂತೆಯೇ R3 ಗೆ 1 ಶಾಖೆ ಕರೆಂಟ್ಮತ್ತು R2 ಗೆ 1 ಶಾಖೆ ಕರೆಂಟ್ ಇಲ್ಲಿ ನೀವು ಶಾಖೆ ಕರೆಂಟ್ ವಿಧಾನವನ್ನು ಬಳಸಿದರೆ ನಿಮಗೆ 3 ವೇರಿಯೇಬಲ್ಗಳಿವೆ ಜಾಲರಿ ಕರೆಂಟ್ ವಿಧಾನದ ಸಂದರ್ಭದಲ್ಲಿ ಕೇವಲ 2 ವೇರಿಯೇಬಲ್ಗಳನ್ನು ಹೊಂದಿರುತ್ತೀರಿ ಆದ್ದರಿಂದ ಸರ್ಕ್ಯೂಟ್ ಅನ್ನು ಪರಿಹರಿಸಲು ಅಗತ್ಯವಾದ ಸಮೀಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಎಂದರ್ಥ ಈಗ ಲೂಪ್ ಮತ್ತು ಜಾಲರಿಯ ನಡುವೆ ಸ್ವಲ್ಪ ವ್ಯತ್ಯಾಸವಿದೆ ಯಾವುದೇ ನೋಡ್ ಒಂದಕ್ಕಿಂತ ಹೆಚ್ಚು ಬಾರಿ ಹಾದುಹೋಗದ ಲೂಪ್ ಅನ್ನು ಕ್ಲೋಸ್ ಮಾರ್ಗವೆಂದು ಪರಿಗಣಿಸಬಹುದು ಆದ್ದರಿಂದ ಇಲ್ಲಿ ಇದು ಲೂಪ್ ಆಗಿದೆ ಮತ್ತು ಇದು 1 ಲೂಪ್ ಅನ್ನು 1 ಬಾರಿ ಅಟ್ 1 ನೋಡ್ ಅನ್ನು 2 ಬಾರಿ ಪತ್ತೆ ಮಾಡದ ಕಾರಣ ಇದು ಕೂಡ ಒಂದು ಲೂಪ್ ಆಗಿದೆ ಆದರೆ ಜಾಲರಿ ಒಂದು ಲೂಪ್ ಆಗಿದ್ದು ಅದು ಅದರೊಳಗೆ ಬೇರೆ ಯಾವುದೇ ಲೂಪ್ ಅನ್ನು ಹೊಂದಿರುವುದಿಲ್ಲ ಆದ್ದರಿಂದ ಜಾಲರಿಯನ್ನು ವಿಶೇಷ ರೀತಿಯ ಲೂಪ್ ಎಂದು ಪರಿಗಣಿಸಬಹುದು ಅದು ಅದರೊಳಗೆ ಬೇರೆ ಯಾವುದೇ ಲೂಪ್ ಅನ್ನು ಹೊಂದಿರುವುದಿಲ್ಲ ಈಗ ಇದರ ಅರ್ಥವೇನು ಉತ್ತಮ ತಿಳುವಳಿಕೆಗಾಗಿ ಉದಾಹರಣೆಯನ್ನು ನೋಡೋಣ ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿ ನೀವು abefa ವನ್ನು ನೋಡುತ್ತೀರಿ abefa 1 ಜಾಲರಿ ಮತ್ತು bcdef bcdef ಮತ್ತೊಂದು ಜಾಲರಿ ಆದರೆ Abcdefa ಜಾಲರಿಯಲ್ಲ Abcdefa ಆದ್ದರಿಂದ ಹೊರಗಿನ ಲೂಪ್ ಜಾಲರಿಯಲ್ಲ ಏಕೆಂದರೆ ಇದು ಒಳಗೆ 2 ಕುಣಿಕೆಗಳನ್ನು ಹೊಂದಿರುತ್ತದೆ ಅದಕ್ಕಾಗಿಯೇ ಜಾಲರಿಯನ್ನು ವಿಶೇಷ ರೀತಿಯ ಲೂಪ್ ಎಂದು ಪರಿಗಣಿಸಲಾಗುತ್ತದೆ ಅದು ಅದರೊಳಗೆ ಬೇರೆ ಯಾವುದೇ ಲೂಪ್ ಅನ್ನು ಹೊಂದಿರುವುದಿಲ್ಲ ಅಪರಿಚಿತ ಕರೆಂಟ್ಗಳನ್ನು ಕಂಡುಹಿಡಿಯಲು ಈಗ ಕಿರ್ಚಾಫ್ನ ವೋಲ್ಟೇಜ್ ಲಾವನ್ನುKirchhoffs voltage law ಅನ್ವಯಿಸಬಹುದು ಜಾಲರಿ ವಿಶ್ಲೇಷಣೆಯ ಒಂದು ಪ್ರಮುಖ ಗುಣಲಕ್ಷಣವೆಂದರೆ ಜಾಲರಿಯ ವಿಶ್ಲೇಷಣೆಯು ಪ್ಲ್ಯಾನರ್ ಆಗಿರುವ ಸರ್ಕ್ಯೂಟ್ಗೆ ಮಾತ್ರ ಅನ್ವಯಿಸುತ್ತದೆ ಪ್ಲ್ಯಾನರ್ ಎಂದರೆ ಸರ್ಕ್ಯೂಟ್ ಎಂಬುದು ಪ್ಲ್ಯಾನರ್ ಆಗಿದ್ದು ಅದನ್ನು ಯಾವುದೇ ಶಾಖೆಗಳು ಒಂದಕ್ಕೊಂದು ದಾಟದಂತೆ ಸಮತಲದಲ್ಲಿ ಎಳೆಯಬಹುದು ಆದ್ದರಿಂದ ಈ ನಿರ್ದಿಷ್ಟ ಅಂಕಿ ಅಂಶವನ್ನು ನೋಡಿದರೆ ಶಾಖೆಗಳು ಪ್ರತ್ಯೇಕವಾಗಿವೆ ಮತ್ತು ಯಾವುದೇ ಶಾಖೆಯು ಬೇರೆ ಯಾವುದೇ ಶಾಖೆಯನ್ನು ಕತ್ತರಿಸುವುದಿಲ್ಲ ಎಂದರ್ಥ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೋಡಿದರೆ ಇದು ಪ್ಲ್ಯಾನರ್ ಅಲ್ಲದ ಸರ್ಕ್ಯೂಟ್ ಏಕೆಂದರೆ ಶಾಖೆಗಳು ಅಡ್ಡಲಾಗಿ ಕತ್ತರಿಸುತ್ತಿವೆ ಮತ್ತು ಅದು ಸಮತಲದಲ್ಲಿಲ್ಲ ಇದು ಈಗ 3 ಆಯಾಮದ ಸರ್ಕ್ಯೂಟ್ ಆಗಿ ಮಾರ್ಪಟ್ಟಿದೆ ಅದಕ್ಕಾಗಿಯೇ ಈ ರೀತಿಯ ಸರ್ಕ್ಯೂಟ್ಗಳಿಗೆ ಜಾಲರಿ ವಿಶ್ಲೇಷಣೆ ಮಾಡಲು ಸಾಧ್ಯವಿಲ್ಲ ಆದರೆ ಅದನ್ನು ಪ್ಲ್ಯಾನರ್ ಸರ್ಕ್ಯೂಟ್ಗಳಿಗೆ ಮಾಡಬಹುದು ಈಗ ಮತ್ತೊಂದು ಪ್ರಮುಖ ವಿಷಯವೆಂದರೆ ಕೆಲವೊಮ್ಮೆ ನೀವು ಸರ್ಕ್ಯೂಟ್ ಅನ್ನು ನೋಡಿದಾಗ ಅದು ಈ ಸರ್ಕ್ಯೂಟ್ನಂತೆ ಕಾಣುತ್ತದೆ ಮತ್ತು ಬಹಳಷ್ಟು ಶಾಖೆಗಳು ಕತ್ತರಿಸುತ್ತಿರುವುದನ್ನು ನೋಡುತ್ತೀರಿ ಆದ್ದರಿಂದ ಮೊದಲ ಬಾರಿಗೆ ಅದನ್ನು ಪ್ಲ್ಯಾನರ್ ಅಲ್ಲದ ಎಂದು ಪರಿಗಣಿಸುವಿರಿ ಆದರೆ ನೀವು ಸರ್ಕ್ಯೂಟ್ ಅನ್ನು ಪ್ಲ್ಯಾನರ್ ಸರ್ಕ್ಯೂಟ್ ಆಗುವ ರೀತಿಯಲ್ಲಿ ಪುನಃ ರಚಿಸಬಹುದಾದರೆ ಅದನ್ನು ವಿಶ್ಲೇಷಿಸಲು ಮೆಶ್ ಕರೆಂಟ್ ವಿಧಾನವನ್ನು ಬಳಸಬಹುದು ಅದರ ಅರ್ಥವೇನು ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ನೋಡಿದರೆ ಈ 5 ಓಮ್ ಅಡ್ಡಲಾಗಿ ಕತ್ತರಿಸುತ್ತಿರುವುದನ್ನು ನೋಡುತ್ತೀರಿ ಈ ಚಿತ್ರದಲ್ಲಿ ತೋರಿಸಿರುವಂತೆ 5 ಓಮ್ ಅನ್ನು ಹಾಕಿದರೆ ಅದು ಕತ್ತರಿಸದ ಶಾಖೆಯಾಗಿ ಪರಿಣಮಿಸುತ್ತದೆ ಅಂತೆಯೇ 3 ಓಮ್ ಈ ನಿರ್ದಿಷ್ಟ 6 ಓಮ್ ಅನ್ನು ಸಹ ಈ ಶೈಲಿಯಲ್ಲಿ ಜೋಡಿಸಬಹುದು ಮತ್ತು ಈ 2 ಅನ್ನು ತೆಗೆದುಹಾಕಿ ಮತ್ತು ಮರುಹೊಂದಿಸಿದರೆ ಅಂತಿಮವಾಗಿ ಪ್ಲ್ಯಾನರ್ ಸರ್ಕ್ಯೂಟ್ ಪಡೆಯುತ್ತೀರಿ ಆದ್ದರಿಂದ ಜಾಲರಿಯ ವಿಶ್ಲೇಷಣೆ ಮಾಡುವ ಮೊದಲು ಅದನ್ನು ಒಮ್ಮೆ ಪ್ಲ್ಯಾನರ್ ಸರ್ಕ್ಯೂಟ್ ಆಗಿ ಪರಿವರ್ತಿಸಬಹುದೇ ಅಥವಾ ಇಲ್ಲವೇ ಎಂಬುದನ್ನು ವಿಶ್ಲೇಷಿಸಬೇಕಾಗಿದೆ ಆದ್ದರಿಂದ ಇದಕ್ಕಾಗಿ ನಾವು ಈ ಹಿಂದೆ ಚರ್ಚಿಸಿದ ನೆಟ್ವರ್ಕ್ ಟೋಪೋಲಜಿ ಮಾಹಿತಿಯನ್ನು ಬಳಸಿಕೊಳ್ಳಬಹುದು ಆದ್ದರಿಂದ ಈ ಸರ್ಕ್ಯೂಟ್ನ ಟೊಪೊಲಾಜಿಕಲ್ ನೆಟ್ವರ್ಕ್ ಅನ್ನು ರಚಿಸಿದಾಗ ಮತ್ತು ನೋಡ್ ಮತ್ತು ಶಾಖೆಗಳನ್ನು ಅವುಗಳ ಸಂಪರ್ಕ ಮಾಹಿತಿಯನ್ನು ಬದಲಾಯಿಸದ ರೀತಿಯಲ್ಲಿ ಮರುಹೊಂದಿಸಿದರೆ ಆ ನಿರ್ದಿಷ್ಟ ಪ್ಲ್ಯಾನರ್ ಅಲ್ಲದ ಸರ್ಕ್ಯೂಟ್ ಅನ್ನು ಪ್ಲ್ಯಾನರ್ ಸರ್ಕ್ಯೂಟ್ ಆಗಿ ಪರಿವರ್ತಿಸಬಹುದೇ ಅಥವಾ ಇಲ್ಲವೇ ಎಂಬುದನ್ನು ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಮತ್ತು ಇದನ್ನು ಪ್ಲ್ಯಾನರ್ ಸರ್ಕ್ಯೂಟ್ ಆಗಿ ಪರಿವರ್ತಿಸಬಹುದಾದರೆ ನಿಮ್ಮ ಜಾಲರಿಯ ವಿಶ್ಲೇಷಣೆಯನ್ನು ನೀವು ಚಲಾಯಿಸಬಹುದು ಈಗ ಜಾಲರಿ ವಿಶ್ಲೇಷಣೆಯಲ್ಲಿ ಜಾಲರಿಯ ಕರೆಂಟ್ ಅನ್ನು ನಿರ್ಧರಿಸಲು ವಿವಿಧ ಹಂತಗಳು ಯಾವುವು ಜಾಲರಿಗಳ ಸಂಖ್ಯೆಗೆ ಮೊದಲ ಜಾಲರಿ ಕರೆಂಟ್ಗಳನ್ನು I1 I2 I3 ಮತ್ತು ಹೀಗೆ ನಿಯೋಜಿಸಬೇಕು ಈ ಸಂದರ್ಭದಲ್ಲಿ n ಜಾಲರಿಗಳಿವೆ ಎಂದು ಭಾವಿಸೋಣ ಮತ್ತು ನಂತರ ನೀವು ಕಿರ್ಚಾಫ್ನ ವೋಲ್ಟೇಜ್ ಲಾ ವನ್ನುKirchhoffs voltage law ಪ್ರತಿ n ಜಾಲರಿಗೆ ಅನ್ವಯಿಸುತ್ತೀರಿ ಮತ್ತು ಜಾಲರಿ ಕರೆಂಟ್ಗಳ ಪ್ರಕಾರ ವೋಲ್ಟೇಜ್ಗಳನ್ನು ವ್ಯಕ್ತಪಡಿಸಲು ಓಮ್ನ ಲಾವನ್ನುOhms law ಬಳಸಿ ಮತ್ತು ನಂತರ ಜಾಲರಿ ಕರೆಂಟ್ಗಳನ್ನು ಪಡೆಯಲು ಫಲಿತಾಂಶ ಮತ್ತು ಏಕಕಾಲಿಕ ಸಮೀಕರಣಗಳನ್ನು ಆದರಿಸಿ ಪರಿಹರಿಸಿ ಈಗ ನೆನಪಿಡುವ ಒಂದು ಪ್ರಮುಖ ವಿಷಯವೆಂದರೆ ಜಾಲರಿಯ ಪ್ರವಾಹವು ಪ್ರತಿ ಜಾಲರಿಗೆ ಅನಿಯಂತ್ರಿತ ಶೈಲಿಯಲ್ಲಿ ಅಥವಾ ಅನಿಯಂತ್ರಿತ ದಿಕ್ಕಿನಲ್ಲಿ ನಿಯೋಜಿಸಲಾಗಿದ್ದರೂ ಸಹ ಆದರೆ ಪ್ರತಿ ಜಾಲರಿಯ ಕರೆಂಟ್ ಪ್ರದಕ್ಷಿಣಾಕಾರವಾಗಿ ಹರಿಯುತ್ತದೆ ಎಂದು ಊಹಿಸುವುದು ಸಾಂಪ್ರದಾಯಿಕವಾಗಿದೆ ಏಕೆಂದರೆ ಇದು ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಲು ನಿಮಗೆ ಸುಲಭವಾಗುತ್ತದೆ ಮತ್ತು ದೋಷಗಳ ಸಾಧ್ಯತೆಗಳು ಕಡಿಮೆ ಇರುತ್ತದೆ ಈ ಸಂದರ್ಭದಲ್ಲಿ ಜಾಲರಿ ಕರೆಂಟ್ಗಳ ದಿಕ್ಕನ್ನು ಪ್ರದಕ್ಷಿಣಾಕಾರವಾಗಿ ತೆಗೆದುಕೊಂಡಿದ್ದೇವೆ ಈಗ ಜಾಲರಿ ವಿಶ್ಲೇಷಣೆಯನ್ನು ಹೇಗೆ ಮಾಡುತ್ತೀರಿ ನೀವು ಜಾಲರಿ ವಿಶ್ಲೇಷಣಾ ತಂತ್ರವನ್ನು ನೋಡಿದರೆ ಅದು ಕೇವಲ ಕಿರ್ಚಾಫ್ ಲಾನ Kirchhoffs lawವಿಸ್ತರಣೆಯಾಗಿದೆ ಏಕೆಂದರೆ ಇಲ್ಲಿ ಸಹ ನೀವು ಪ್ರಸರಣ ಕರೆಂಟ್ಗಳ ಮೌಲ್ಯವನ್ನು ಕಂಡುಹಿಡಿಯಲು ಕಿರ್ಚಾಫ್ ಲಾ Kirchhoffs lawವನ್ನು ಅನ್ವಯಿಸಬೇಕು ಈಗ ನೀವು ಈ ನಿರ್ದಿಷ್ಟ ಅಂಕಿ ಅಂಶವನ್ನು ಪರಿಗಣಿಸಿದರೆ ಅಲ್ಲಿ ನೆಟ್ವರ್ಕ್ 3 ಪರಿಚಲನೆಯ ಕರೆಂಟ್ಗಳಗಳನ್ನು ಹೊಂದಿದೆ ಅದು I1 I2 ಮತ್ತು I3 ಆಗಿದೆ ಈಗ ದೋಷದ ಅಪಾಯವನ್ನು ತೆಗೆದುಕೊಳ್ಳದಿರಲು ಎಲ್ಲರಿಗೂ ಪ್ರದಕ್ಷಿಣಾಕಾರವಾಗಿ ನಿರ್ದೇಶಿಸಲಾಗಿದೆ ಮತ್ತು ನಂತರ ಈ ಕರೆಂಟ್ಗಳನ್ನು ಜಾಲರಿ ಕರೆಂಟ್ಗಳು ಎಂದು ವಿಶ್ಲೇಷಿಸಬೇಕು ಆದ್ದರಿಂದ ಸರ್ಕ್ಯೂಟ್ ಅನ್ನು ನೋಡಿದರೆ ಮತ್ತು ವಿಶ್ಲೇಷಿಸಿದರೆ ನೀವು ಪ್ರತಿ ಜಾಲರಿಯಲ್ಲಿ ಕಿರ್ಚಾಫ್ನ ವೋಲ್ಟೇಜ್ ಲಾKirchhoffs voltage lawವನ್ನು ಬಳಸುತ್ತೀರಿ ಮತ್ತು ನಂತರ ಆ ಜಾಲರಿ ಕರೆಂಟ್ಗಳಿಗೆ ಸಮೀಕರಣಗಳು ಏನೆಂದು ಕಂಡುಹಿಡಿಯಲು ಪ್ರಯತ್ನಿಸುತ್ತೀರಿ ಆದ್ದರಿಂದ ಈ ಚಿತ್ರದಲ್ಲಿ ನೋಡಿದರೆ ಜಾಲರಿಯು ಮೊದಲ ಜಾಲರಿಯ ಸಮೀಕರಣವಾಗಿರುತ್ತದೆ I1Z1Z2 I2Z2E1 ಅಂತೆಯೇ ಎರಡು ಮತ್ತು ಮೂರು ಲೂಪ್ಗಾಗಿ ಹೀಗೂ ಸಹ ಬರೆಯಬಹುದು I2Z2Z3Z4 I1Z2 I3Z40 I3Z4Z5 I2Z4 E2 ಮುಂದಿನ ಹಂತವೆಂದರೆ ನೀವು ಈ ನಿರ್ದಿಷ್ಟ ಸಮೀಕರಣಗಳನ್ನು ವಿಶ್ಲೇಷಿಸಬೇಕು ಮತ್ತು ಕರೆಂಟ್ I1 I2 ಮತ್ತು I3 ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಮತ್ತು ಮುಖ್ಯ ವಿಷಯವೆಂದರೆ ಆ ಶಾಖೆಗೆ ಸಾಮಾನ್ಯವಾದ ಜಾಲರಿ ಕರೆಂಟ್ಗಳ ಫಾಸರ್ ಮೊತ್ತವನ್ನು ತೆಗೆದುಕೊಳ್ಳುವ ಮೂಲಕ ಶಾಖೆಯ ಕರೆಂಟ್ಗಳನ್ನು ನಿರ್ಧರಿಸಲಾಗುತ್ತದೆ ಇದರರ್ಥ ಈ ನಿರ್ದಿಷ್ಟ ಶಾಖೆಗೆ ಈ ಅಂಕಿ ಅಂಶವನ್ನು ನೋಡಿದರೆ ಶಾಖೆಯ ಕರೆಂಟ್ವು ಈ ಎರಡರ ಫಾಸರ್ ಮೊತ್ತವಾಗಿರುತ್ತದೆ ಫಾಸರ್ ಮೊತ್ತ ಎಂದರೆ ನೀವು ನಿರ್ದೇಶನವನ್ನು ಪರಿಗಣಿಸಬೇಕು ಆದ್ದರಿಂದ ಈ ನಿರ್ದಿಷ್ಟ ವಿಭಾಗಕ್ಕೆ ಶಾಖೆಯ ಕರೆಂಟ್ವು I1 ಮೈನಸ್ I2 ಆಗಿರುತ್ತದೆ ಶಾಖೆಯ ಕರೆಂಟ್ಗಳು ಜಾಲರಿಯ ಕರೆಂಟ್ಕ್ಕಿಂತ ಭಿನ್ನವಾಗಿರುವುದನ್ನು ಈಗ ಗಮನಿಸಬಹುದು ಮತ್ತು ಜಾಲರಿ ಪ್ರತ್ಯೇಕ ಜಾಲರಿಯಲ್ಲದಿದ್ದರೆ ಇದು ಹೀಗಾಗುತ್ತದೆ ವಿಶ್ಲೇಷಣೆಗೆ ಅಗತ್ಯವಿರುವ ಎಲ್ಲಾ ಸಮೀಕರಣಗಳನ್ನು ನೀವು ಬರೆದಿದ್ದೀರಾ ಎಂದು ಹೇಗೆ ಪರಿಶೀಲಿಸುತ್ತೀರಿ ಎಂಬ ಪ್ರಶ್ನೆ ಈಗ ಬರುತ್ತದೆ ಪ್ರಮೇಯ ನೆಟ್ವರ್ಕ್ ಟೋಪೋಲಜಿಯ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ನೀವು ನೆಟ್ವರ್ಕ್ ಟೋಪೋಲಜಿಯ ಪ್ರಮೇಯವನ್ನು ನೋಡಿದರೆ ಅದು ಶಾಖೆಗಳ ಸಂಖ್ಯೆ ಲೂಪ್ಗಳ ಸಂಖ್ಯೆ ಮತ್ತು ನೋಡ್ಗಳ ಸಂಖ್ಯೆ ಮೈನಸ್ 1 ಗೆ ಸಮಾನವಾಗಿರುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಚಿತ್ರವನ್ನು ನೋಡಿದರೆ ನಿಮಗೆ 1 2 3 ನೋಡ್ಗಳ ಮತ್ತು 12 ಇರುತ್ತದೆ 34 ಮತ್ತು 5 ಶಾಖೆಗಳು ಆದ್ದರಿಂದ ನೋಡ್ಗಳ ಸಂಖ್ಯೆ 3 ಶಾಖೆಗಳ ಸಂಖ್ಯೆ 5 ಆದ್ದರಿಂದ ಎಷ್ಟು ಲೂಪ್ಗಳಿವೆ ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿನ ಲೂಪ್ಗಳು 3 ಕ್ಕೆ ಸಮನಾಗಿರುತ್ತದೆ ಇದರರ್ಥ ಸರ್ಕ್ಯೂಟ್ ಅನ್ನು ಪರಿಹರಿಸಲು 3 ಸ್ವತಂತ್ರ ಲೂಪ್ಗಳು ಮತ್ತು ಆದ್ದರಿಂದ 3 ಸ್ವತಂತ್ರ ಸಮೀಕರಣಗಳು ಅಗತ್ಯವಿದೆ ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ಪರಿಹರಿಸಲು 3 ಸ್ವತಂತ್ರ ಸಮೀಕರಣಗಳಿವೆ ಎಂದು ಇಲ್ಲಿ ನೋಡುತ್ತೀರಿ ಈಗ ಒಂದು ಉದಾಹರಣೆಯನ್ನು ತ್ವರಿತವಾಗಿ ತೆಗೆದುಕೊಳ್ಳೋಣ ಇದರಿಂದ ಇಲ್ಲಿಯವರೆಗೆ ಚರ್ಚಿಸಿದ್ದನ್ನು ನೀವು ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ನೀವು ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ನೋಡಿದರೆ ಮತ್ತು ನೀವು ಬರೆಯಬಹುದಾದ ಎಲ್ಲಾ 3 ಜಾಲರಿಯ ಕರೆಂಟ್ಗಳಿಗೆ ಸಮೀಕರಣಗಳನ್ನು ಬರೆದರೆ ಲೂಪ್ 1 ಗಾಗಿ 3 5I1 − I2 4 ಲೂಪ್ 2 ಗಾಗಿ 4 1 6 5I2 − I1 − I3 0 ಲೂಪ್ 3 ಗಾಗಿ 1 8I3 − I2 −5 ಈಗ ನೀವು ಮರುಹೊಂದಿಸಿದರೆ ಈ 3 ಸಮೀಕರಣಗಳನ್ನು ಪಡೆಯುತ್ತೀರಿ ಮತ್ತು ಪರಿಹರಿಸಿದ ನಂತರ ಪಡೆಯಬಹುದು I1 0 595 A I2 0 539 A ಅದೇ ರೀತಿ ನೀವು 5 ಓಮ್ ಮತ್ತು 1 ಓಮ್ ರೆಸಿಸ್ಟರ್ನಲ್ಲಿ ಕರೆಂಟ್ ಮೌಲ್ಯವನ್ನು ಲೆಕ್ಕ ಹಾಕಬಹುದು ಏಕೆಂದರೆ ಇವು ಶಾಖೆಯ ಕರೆಂಟ್ಗಳು ಮತ್ತು 5 ಓಮ್ ಪ್ರತಿರೋಧಕ್ಕೆ 5 ಶಾಖೆಯ ಕರೆಂಟ್ I1 − I2 0 152 0 44A ಮತ್ತು 1 ಓಮ್ ಪ್ರತಿರೋಧದಲ್ಲಿ ಕರೆಂಟ್ ಆಗಿರುತ್ತದೆ I2 − I3 0 539 0 69A ಆಗಿರುತ್ತದೆ ಈಗ ಈ ಸಂದರ್ಭದಲ್ಲಿ ಎಲ್ಲಾ ಕರೆಂಟ್ ದಿಕ್ಕನ್ನು ಪ್ರದಕ್ಷಿಣಾಕಾರವಾಗಿ ತೆಗೆದುಕೊಂಡಿದ್ದೇವೆ ಇಲ್ಲಿ ನಾವು ಋಣಾತ್ಮಕ ಚಿಹ್ನೆಯೊಂದಿಗೆ ಋಣಾತ್ಮಕವಾಗಿ ಕರೆಂಟ್ ಅನ್ನು ಪಡೆದುಕೊಂಡಿದ್ದೇವೆ ಇದರರ್ಥ ನಮ್ಮ ಕರೆಂಟ್ನ ಆರಂಭಿಕ ದಿಕ್ಕು ಪ್ರದಕ್ಷಿಣಾಕಾರವಾಗಿತ್ತು ಆದರೆ ಅಂತಿಮವಾಗಿ ಕರೆಂಟ್ನ ದಿಕ್ಕು ಪ್ರದಕ್ಷಿಣಾಕಾರವಾಗಿರುತ್ತದೆ ಆದ್ದರಿಂದ ಉತ್ತಮ ವಿಶ್ಲೇಷಣೆಗಾಗಿ ಮೊದಲು ಎಲ್ಲವನ್ನೂ ಒಂದೇ ದಿಕ್ಕಿನಲ್ಲಿ ಇರಿಸಿ ಅದನ್ನು ಪರಿಹರಿಸುತ್ತೇವೆ ಆದ್ದರಿಂದ ಇದರೊಂದಿಗೆ ನಮ್ಮ ಇಂದಿನ ತರಗತಿಯನ್ನು ಮುಗಿಸುತ್ತೇವೆ ಮತ್ತು ಮುಂದಿನ ತರಗತಿಯಲ್ಲಿಯೂ ಜಾಲರಿ ವಿಶ್ಲೇಷಣೆಯನ್ನು ಬಳಸಿಕೊಂಡು ವಿಶ್ಲೇಷಣೆಯನ್ನು ಮುಂದುವರಿಸುತ್ತೇವೆ ಧನ್ಯವಾದಗಳು